ಶುಭ ಅಪರಾಹ್ನ ಈಗ ನಾವು ಈ ವಿಭಾಗವನ್ನು ಪ್ರಾರಂಭಿಸೋಣ ಈ ಉಪನ್ಯಾಸದಲ್ಲಿ ನಾವು ಈ ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ವಿಧಾನಗಳಿಗೆ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಇದರಿಂದ ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಈ ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳಲ್ಲಿ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ ಮತ್ತು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳಾದ ಎರಡು ರೀತಿಯ ಫಂಕ್ಷನ್ ಪಾಯಿಂಟ್ಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈಗಾಗಲೇ ಈ ಪ್ಯಾರಾಮೀಟ್ರಿಕ್ ಮಾದರಿಗಳನ್ನು ಗಾತ್ರಕ್ಕಾಗಿ ಚರ್ಚಿಸಿದ್ದೇವೆ ಕೊನೆಯ ತರಗತಿಯಲ್ಲಿ ನಾವು ಹೇಳಿದ್ದೇನೆಂದರೆ 4 ಪ್ರಕಾರದ ಅಂದಾಜುಗಳನ್ನು ನೋಡುತ್ತೇವೆ ಅವುಗಳು IFPUG ಫಂಕ್ಷನ್ ಪಾಯಿಂಟ್ಗಳು ಮಾರ್ಕ್ II ಫಂಕ್ಷನ್ ಪಾಯಿಂಟ್ಗಳು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳು ಮತ್ತು ಕೊಕೊಮೊ 81 ಮತ್ತು ಕೊಕೊಮೊ II ಈ ವಿಧಾನಗಳಾಗಿವೆ ಕೊನೆಯ ವರ್ಗ ಈಗಾಗಲೇ ನಾವು ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳನ್ನು ಚರ್ಚಿಸಿದ್ದೇವೆ ಈಗ ನಾವು ಈ ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ ಮತ್ತು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳನ್ನು ನೋಡುತ್ತೇವೆ ಅದಕ್ಕೆ ಹೋಗುವ ಮೊದಲು ಈ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳಲ್ಲಿ ಒಂದು ಅಥವಾ ಎರಡು ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಈ ಉದಾಹರಣೆಗೆ ಹೋಗುವ ಮೊದಲು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಂದು ಮತ್ತೆ ಹೇಳುತ್ತೇನೆ ಇಲ್ಲಿ ನಾವು ಈ ಹಿಂದಿನ ಸೂತ್ರವನ್ನು ಹೇಗೆ ಬಳಸಬಹುದು ಎಂದು ನಾನು ಈಗಾಗಲೇ ಕೊನೆಯ ತರಗತಿಯಲ್ಲಿ ಹೇಳಿದ್ದೇನೆ ಎಂದು ನಾವು ನೋಡುತ್ತೇವೆ ಮೊದಲು ನಾವು ಸರಿಹೊಂದಿಸದ ಕಾರ್ಯ ಬಿಂದುವನ್ನು ಕಂಡುಹಿಡಿಯಬೇಕು ನಂತರ ನಾವು ಮೌಲ್ಯ ಹೊಂದಾಣಿಕೆ ಅಂಶವನ್ನು ಬಳಸಿಕೊಂಡು ಅದನ್ನು ಪರಿಷ್ಕರಿಸಬೇಕು ಆದ್ದರಿಂದ ಸರಿಹೊಂದಿಸದ ಫಂಕ್ಷನ್ ಪಾಯಿಂಟ್ಗಾಗಿ ಈ ಸೂತ್ರವನ್ನು ಏನು ಎಂದು ಬರೆಯಬಹುದು ನಾನು ಈಗಾಗಲೇ ಅದನ್ನು ಕೊನೆಯ ಸ್ಲೈಡ್ಗಳಲ್ಲಿ ತೋರಿಸಿದ್ದೇನೆ ಇದು ನಿರ್ದಿಷ್ಟ ಪ್ರಕಾರದ ಅಂಶಗಳ ಸಂಖ್ಯೆಯ ಸಂಕಲನಕ್ಕೆ ಸಮನಾಗಿರಬಹುದು ಬಹುಶಃ ಅದು ಇನ್ಪುಟ್ ಅಥವಾ ಔಟ್ಪುಟ್ ಅಥವಾ ತೂಕಕ್ಕೆ ಅಂಶಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆಯಾಗಿರಬಹುದು ನಾನು ಈಗಾಗಲೇ ನಿಮಗೆ ನೀಡಿದ ತೂಕವು ಸರಳವಾಗಿ ಮೂರು ಆಗಿರಬಹುದು ಈ 3 ತೂಕವನ್ನು ಸರಳ ಅಥವಾ ಮಧ್ಯಮ ಅಥವಾ ಹೆಚ್ಚಿನದನ್ನು ಅವಲಂಬಿಸಿ ಮೂರು ವರ್ಗಗಳಾಗಿ ವಿಂಗಡಿಸಬಹುದು ಆದ್ದರಿಂದ ಆ ಕೋಷ್ಟಕ ಆಲ್ಬ್ರೆಕ್ಟ್ ಸಂಕೀರ್ಣತೆಯು ನಾವು ಈಗಾಗಲೇ ನಿಮಗೆ ಕೊನೆಯ ತರಗತಿಯಲ್ಲಿ ನೀಡಿರುವ ಗುಣಕಗಳನ್ನು ವರ್ಗೀಕರಿಸಬಹುದು ಮತ್ತು ಈಗ ಇದರೊಂದಿಗೆ ಈಗ ನಾವು ಈ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಈಗ ನಾವು ಇದನ್ನು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯಲ್ಲಿ ಈ ಕೆಳಗಿನ ಕ್ರಿಯಾತ್ಮಕ ಘಟಕಗಳನ್ನು ಹೊಂದಿರುವ ಯೋಜನೆಯನ್ನು ಪರಿಗಣಿಸಿ ಆ ಯೋಜನೆಯಲ್ಲಿ 50 ಬಳಕೆದಾರರ ಒಳಹರಿವು 40 ಬಳಕೆದಾರ ಔಟ್ಪುಟ್ಗಳು 35 ಬಳಕೆದಾರರ ವಿಚಾರಣೆಗಳು ಮತ್ತು 6 ಬಳಕೆದಾರರ ಫೈಲ್ಗಳು 4 ಬಾಹ್ಯ ಸಂಪರ್ಕಸಾಧನಗಳಿವೆ ಎಂದು ಭಾವಿಸೋಣ ಆದ್ದರಿಂದ ಈಗ ನಾವು ಎಲ್ಲಾ ಸಂಕೀರ್ಣತೆ ಹೊಂದಾಣಿಕೆ ಅಂಶಗಳು ಮತ್ತು ತೂಕದ ಅಂಶಗಳು ಎಲ್ಲವೂ ಸರಾಸರಿ ಎಂದು ಭಾವಿಸೋಣ ಆದ್ದರಿಂದ ಪ್ರಶ್ನೆಯೆಂದರೆ ಪ್ರಾಜೆಕ್ಟ್ನ ಫಂಕ್ಷನ್ ಪಾಯಿಂಟ್ ಗಳನ್ನು ಲೆಕ್ಕಾಚಾರ ಮಾಡಿ ನಂತರ ಅದರ ಗಾತ್ರವನ್ನು ಲೆಕ್ಕಾಚಾರ ಮಾಡುವುದು ಪ್ರೋಗ್ರಾಂನ ಪ್ರತಿ ಫಂಕ್ಷನ್ ಪಾಯಿಂಟ್ಗೆ 70 LOC ಅಗತ್ಯವಿದೆ ಎಂಬುದನ್ನು ನೀಡಲಾಗಿದೆ ಈಗ ನಾವು ಹೋಗೋಣ ಇನ್ಪುಟ್ಗಳು 50 ಕ್ಕೆ ಸಮನಾಗಿರುತ್ತದೆ ಔಟ್ಪುಟ್ಗಳು 40 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಪ್ರಶ್ನೆಗಳು 35 ಮತ್ತು ಆಂತರಿಕ ಫೈಲ್ಗಳು ಆಂತರಿಕ ಫೈಲ್ಗಳ ಸಂಖ್ಯೆ 6 ಮತ್ತು 4 ಎಂದು ನೀವು ನೋಡಬಹುದು ಮತ್ತು ಎಂದು ಬಾಹ್ಯ ಸಂಪರ್ಕಸಾಧನಗಳು 6 ಮತ್ತು 4 ಎಂದು ನೀವು ನೋಡಬಹುದು ಆದ್ದರಿಂದ ಈಗಾಗಲೇ ನಾನು ನಿಮಗೆ ನೀಡಿದ ಸೂತ್ರದಲ್ಲಿ ಈ ಮೌಲ್ಯಗಳನ್ನು ಬಳಸಿ ಮತ್ತು ಅದು ನಿಮಗೆ ಯುಎಫ್ಪಿನ ಈ ಮೌಲ್ಯಗಳನ್ನು ನೀಡುತ್ತದೆ ಆದ್ದರಿಂದ ಮೂಲತಃ ನಾನು ಎರಡು ವಿಷಯಗಳನ್ನು ಪ್ರತಿ ವರ್ಗದ ಇನ್ಪುಟ್ ಔಟ್ಪುಟ್ ವಿಚಾರಣೆಯಿಂದ ಸಂಭವನೀಯ ಸಂಖ್ಯೆಯ ಅಂಶಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಂತರ ಆಂತರಿಕ ಫೈಲ್ ಮತ್ತು ಬಾಹ್ಯ ಇಂಟರ್ಫೇಸ್ ಗಳನ್ನು ತೂಕದಿಂದ ಗುಣಿಸಿದಾಗ ಅದು ಸರಳ ಅಥವಾ ಸರಾಸರಿ ಅಥವಾ ಯಾವ ಹೆಚ್ಚಿನದನ್ನು ಅವಲಂಬಿಸಿ ಬದಲಾಗುತ್ತದೆಯೇ ಎಂಬುದನ್ನು ನೀಡುತ್ತದೆ ನನ್ನ ಹಿಂದಿನ ಸಮಸ್ಯೆಯಲ್ಲಿ ನಾನು ಈಗಾಗಲೇ ಇವೆಲ್ಲವೂ ಸರಾಸರಿ ಎಂದು ಹೇಳಿದ್ದೇನೆ ಆದ್ದರಿಂದ ಎಲ್ಲಾ ಸಂಕೀರ್ಣತೆ ಹೊಂದಾಣಿಕೆ ಅಂಶಗಳು ಸರಾಸರಿಯಾಗಿವೆ ಹಾಗೆಯೇ ಈ ತೂಕದ ಅಂಶಗಳು ಅವು ಸರಾಸರಿಯಾಗಿವೆ ಇವುಗಳನ್ನು ಲೆಕ್ಕಾಚಾರ ಮಾಡುವುದು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ಈಗ ಯುಎಫ್ಪಿ ರಾಜ್ಯ ಸೂತ್ರಕ್ಕೆ ಸಮನಾಗಿರುತ್ತದೆ ಇದನ್ನು ಅನ್ವಯಿಸಿದರೆ ನಿಮಗೆ 628 ಸಿಗುತ್ತದೆ ನಂತರ ನಾವು ಯಾವ ಮೌಲ್ಯ ಹೊಂದಾಣಿಕೆ ಅಂಶವನ್ನು ಕಂಡುಹಿಡಿಯಬೇಕು ಮತ್ತೆ ಆ ಸೂತ್ರದಲ್ಲಿ ನಾವು 0 65 ಪ್ಲಸ್ 0 01 ಇಂಟುಟಿಡಿಐ ಎಂದು ಹೇಳಿದ್ದೇವೆ ಅಲ್ಲಿ ಟಿಡಿಐಟಿಡಿಐ ಒಟ್ಟು ಪ್ರಭಾವದ ಪದವಿಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿ 14 ನಿಯತಾಂಕಗಳಿವೆ ದಯವಿಟ್ಟು ನೋಡಿ ಇದು ಸರಾಸರಿ ಎಂದು ಹೇಳಲಾಗಿದೆ ಈ ಸಂಕೀರ್ಣ ಹೊಂದಾಣಿಕೆ ಅಂಶಗಳು ಸರಾಸರಿ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಹಾಗೆಯೇ ಅಲ್ಲಿನ ಜಿಎಸ್ ಸಿ ಈ ಸಾಮಾನ್ಯ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ಅರ್ಥೈಸುವ ತೂಕದ ಅಂಶಗಳು ಇವುಗಳು ಸಹ ಸರಾಸರಿಯಾಗಿವೆ ಆದ್ದರಿಂದ ಮತ್ತೆ ನೀವು 0 ರಿಂದ 5 ರವರೆಗೆ ಸ್ಕೇಲ್ ತೆಗೆದುಕೊಂಡಿದ್ದರಿಂದ ಮತ್ತೆ ಇದು ಸರಾಸರಿ 3 ಆಗಿರುತ್ತದೆ ಆದ್ದರಿಂದ ಇದು 1 07 ಆಗುತ್ತದೆ ಆದ್ದರಿಂದ ಎಎಫ್ಪಿ ಸರಿಹೊಂದಿಸಿದ ಫಂಕ್ಷನ್ ಪಾಯಿಂಟ್ಗಳು ವಿಎಎಫ್ ಹೊಂದಿಸದ ಫಂಕ್ಷನ್ ಪಾಯಿಂಟ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಏಕೆ ಮಾಡುತ್ತಿದ್ದೇವೆ ನಾವು ಅದನ್ನು ಪರಿಷ್ಕರಿಸಲು ಬಯಸುತ್ತೇವೆ ಆದ್ದರಿಂದ ಮೌಲ್ಯ ಹೊಂದಾಣಿಕೆ ಅಂಶದ ಮೇಲೆ ಹೊಂದಿಸದ ಕಾರ್ಯ ಬಿಂದುವನ್ನು ಗುಣಿಸಿದಾಗ ನೀವು ಹೊಂದಾಣಿಕೆ ಕಾರ್ಯ ಬಿಂದುವನ್ನು ಪಡೆಯಬಹುದು ಆದ್ದರಿಂದ ಇದನ್ನು 672 ಎಂದು ನೀಡಲಾಗಿದೆ ಆದ್ದರಿಂದ ಇದು ಹೊಂದಾಣಿಕೆಯ ಕಾರ್ಯ ಬಿಂದುಗಳು ಆದ್ದರಿಂದ ಈಗ ಮತ್ತೆ ಪ್ರಶ್ನೆ ಏನು ಎಂದರೆ ಮತ್ತು ಎರಡನೇ ಭಾಗದ ಪ್ರಶ್ನೆಯೆಂದರೆ ಸಂಪೂರ್ಣ ಯೋಜನೆಯ ಗಾತ್ರವನ್ನು ಕಂಡುಹಿಡಿಯಿರಿ ಫೈಲ್ ಅನ್ನು ನೀವು ಹೇಗೆ ಲೆಕ್ಕಾಚಾರ ಮಾಡಬಹುದು ಸಂಪೂರ್ಣ ಯೋಜನೆಯ ಗಾತ್ರವನ್ನು ಕಂಡುಹಿಡಿಯಿರಿ ಅದಕ್ಕೆ ನೀವು ಈ ಮಾಹಿತಿಯನ್ನು ಬಳಸಬೇಕಾಗುತ್ತದೆ ಪ್ರೋಗ್ರಾಂಪ್ರೋಗ್ರಾಮ್ಗೆ ಪ್ರತಿ ಫಂಕ್ಷನ್ ಪಾಯಿಂಟ್ಗೆ 70 ಎಲ್ಒಸಿ ಅಗತ್ಯವಿದೆ ಎಂದು ಅದು ಹೇಳಲಾಗಿದೆ ಅಂದರೆ ಪ್ರತಿ ಫಂಕ್ಷನ್ ಪಾಯಿಂಟ್ಗೆ 70 ಸಾಲುಗಳ ಕೋಡ್ ಆಗಿರಬಹುದು ಆದ್ದರಿಂದ ಕೋಡ್ನ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು ಆದ್ದರಿಂದ ಕ್ಷಮಿಸಿ ಎಫ್ಪಿ ಫಂಕ್ಷನ್ ಪಾಯಿಂಟ್ ಒಟ್ಟು ಸಂಖ್ಯೆ 672 ಆದ್ದರಿಂದ ಒಟ್ಟು ಗಾತ್ರವು ಪ್ರತಿ ಫಂಕ್ಷನ್ ಪಾಯಿಂಟ್ಗಳಿಗೆ LOC ಇಂಟು ಫಂಕ್ಷನ್ ಪಾಯಿಂಟ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ 672 ಇಂಟು 70 ಈ ರೀತಿಯಾಗಿ ಎಲ್ಒಸಿಯ ವಿಷಯದಲ್ಲಿ ಯೋಜನೆಯ ಈ ಒಟ್ಟು ಗಾತ್ರವು 47040 ಆಗಿರುತ್ತದೆ ಎಂದು ನೀವು ಪಡೆಯುತ್ತೀರಿ ಆದ್ದರಿಂದ ಸಣ್ಣ ಯೋಜನೆಗಳಿಗೆ ಈ ರೀತಿಯಲ್ಲಿ ನೀವು ಸುಲಭವಾಗಿ ಈ ಸೂತ್ರವನ್ನು ಬಳಸಬಹುದು ಕಾರ್ಯ ಬಿಂದುಗಳು ಮತ್ತು ಗಾತ್ರವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಪರೀಕ್ಷೆಯಲ್ಲಿ ಈ ರೀತಿಯ ಸಣ್ಣ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ನೀವು ಅದಕ್ಕೆ ಉತ್ತರವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಉದಾಹರಣೆಯಲ್ಲಿ ನೀವು ತ್ವರಿತವಾಗಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದಕ್ಕಾಗಿ ನೀವು ಅಭಿವೃದ್ಧಿಪಡಿಸಬೇಕಾದ ಯೋಜನೆಯು ಆ ಯೋಜನೆಯ ಕಾರ್ಯ ಬಿಂದುವನ್ನು ನೀವು ಕಂಡುಹಿಡಿಯಬೇಕು ಈ ಯೋಜನೆಯು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ ಅಲ್ಲಿ ಬಳಕೆದಾರರ ಒಳಹರಿವಿನ ಸಂಖ್ಯೆ 30 ಬಳಕೆದಾರ ಔಟ್ಪುಟ್ಗಳ ಸಂಖ್ಯೆ 60 ಆಗಿದೆ ಬಳಕೆದಾರರ ವಿಚಾರಣೆಯ ಸಂಖ್ಯೆ 24 ಫೈಲ್ಗಳ ಸಂಖ್ಯೆ 8 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಬಾಹ್ಯ ಇಂಟರ್ಫೇಸ್ನ ಸಂಖ್ಯೆ 2 ಆಗಿದೆ ಆದ್ದರಿಂದ ಮತ್ತು ಎಲ್ಲಾ ಸಂಕೀರ್ಣತೆ ಹೊಂದಾಣಿಕೆ ಮೌಲ್ಯವು ಸರಾಸರಿ ಮತ್ತು ಎಲ್ಲಾ ತೂಕದ ಅಂಶಗಳು ಸರಾಸರಿ ಎಂದು ಊಹಿಸೋಣ ಆದ್ದರಿಂದ ನಂತರ ನೀವು ಫಂಕ್ಷನ್ ಪಾಯಿಂಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ನೀವು ಯುಎಫ್ಪಿಯನ್ನು ಮತ್ತೆ ನೇರವಾಗಿ ಮುಂದಕ್ಕೆ ಫಾರ್ಮುಲಾವನ್ನು ನೋಡಬಹುದು ನಾನು ಪ್ರತಿ ಪ್ರಕಾರದ ಅಂಶಗಳ ಸಂಖ್ಯೆಯ ತೂಕವನ್ನು ತೂಕಕ್ಕೆ ನೀಡಿದ್ದೇನೆ ಒಟ್ಟಾರೆಯಾಗಿ ನೀವು ಈ ಸೂತ್ರವನ್ನು ಅನ್ವಯಿಸುವ ಒಟ್ಟಾರೆ ಸಂಕಲನವನ್ನು ನೇರವಾಗಿ ಮುಂದಕ್ಕೆ ತೆಗೆದುಕೊಳ್ಳಬೇಕು ಯಾವ ಇನ್ಪುಟ್ ಬಳಕೆದಾರರಲ್ಲಿ 32 ಸಂಖ್ಯೆಯಿದೆ ಎಂದು ನೀವು ನೋಡಬಹುದು ಮತ್ತು ಆದ್ದರಿಂದ ಸರಾಸರಿ ಮೌಲ್ಯವು ಈ ಮೌಲ್ಯವು 4 ಆಗಿದೆ ಇದು ಈಗಾಗಲೇ ನೀಡಿದೆ ಇವು ಹೊಂದಾಣಿಕೆಯ ಸರಾಸರಿ ಅಂಶಗಳು ಆದ್ದರಿಂದ ಮೌಲ್ಯವು 32 ಇಂಟು 4 ಆಗಿರುತ್ತದೆ ಅದೇ ರೀತಿ ಔಟ್ಪುಟ್ 60 ಆಗಿದೆ ಸರಾಸರಿ ತೂಕ 5 ಮತ್ತು ವಿಚಾರಣೆಗಳ ಸಂಖ್ಯೆ 24 ಎಂದು ನೀವು ನೋಡಬಹುದು ಮತ್ತು ವಿಚಾರಣೆಯ ಈ ಸರಾಸರಿ ಮೌಲ್ಯವು 4 ಆಗಿದೆ ಇದಕ್ಕಿಂತ ಭಿನ್ನವಾಗಿ ನೀವು ಯಾವ ಆಂತರಿಕ ಫೈಲ್ಗಳ ಸಂಖ್ಯೆ 8 ಮತ್ತು ಬಾಹ್ಯ ಸಂಪರ್ಕಸಾಧನಗಳ ಸಂಖ್ಯೆ 2 ಆಗಿದೆ ಆದ್ದರಿಂದ 8 ಇಂಟು ಇಂಟರ್ಫೇಸ್ 10 ಮತ್ತು 2 ಸಂಖ್ಯೆಯ ಬಾಹ್ಯ ಇಂಟರ್ಫೇಸ್ಗಳಿಗೆ ಸರಾಸರಿ ಮೌಲ್ಯಕ್ಕೆ ಸರಾಸರಿ ಮೌಲ್ಯ 7 ಆಗಿದೆ ಆದ್ದರಿಂದ ಇದನ್ನು ಕಂಡುಹಿಡಿದರೆ ಈ ಮೌಲ್ಯ 618 ಬರುತ್ತದೆ 65 ಪ್ಲಸ್ 0 01ಇಂಟು ಟಿಡಿಐ ಈ ಸೂತ್ರವನ್ನು ಬಳಸಿಕೊಂಡು ನೀವು ಮೌಲ್ಯ ಹೊಂದಾಣಿಕೆ ಅಂಶವನ್ನು ಲೆಕ್ಕಾಚಾರ ಮಾಡಬೇಕು ಏಕೆಂದರೆ ಇವುಗಳು ಸಾಮಾನ್ಯ ವ್ಯವಸ್ಥೆಯ ಗುಣಲಕ್ಷಣಗಳಾಗಿವೆ ಮತ್ತು ಅವುಗಳು ಸರಾಸರಿ ಆಗಿರುತ್ತವೆ ಆದ್ದರಿಂದ ಮತ್ತೆ 14 ಇಂಟು 3 ಅದು 1 07 ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಹೊಂದಾಣಿಕೆಯಾಗದ ಕಾರ್ಯ ಬಿಂದುಗಳನ್ನು ಮತ್ತು ಮೌಲ್ಯ ಹೊಂದಾಣಿಕೆ ಅಂಶವನ್ನು ಗುಣಿಸಿದಾಗ ಹೊಂದಾಣಿಕೆಯ ಕಾರ್ಯ ಬಿಂದುವನ್ನು ಪಡೆಯಬಹುದು ಆದ್ದರಿಂದ ಇದು 661 26 ಆಗಿರುತ್ತದೆ ಆದ್ದರಿಂದ ಈ ಯೋಜನೆಗೆ ಹೊಂದಿಸಲಾದ ಫಂಕ್ಷನ್ ಪಾಯಿಂಟ್ಗಳ ಒಟ್ಟು ಸಂಖ್ಯೆ ಅಥವಾ ಹೊಂದಾಣಿಕೆಯಾದ ಫಂಕ್ಷನ್ ಪಾಯಿಂಟ್ ಎಣಿಕೆಗಳನ್ನು 661 26 ಎಂದು ನೀಡಲಾಗುತ್ತದೆ ಆದ್ದರಿಂದ ಫಂಕ್ಷನ್ ಪಾಯಿಂಟ್ಗಾಗಿ ನೀವು 80 ಸಾಲುಗಳ ಕೋಡ್ ಅನ್ನು ಬರೆಯಬೇಕೆಂದು ಊಹಿಸಿಕೊಳ್ಳಿ ಆದ್ದರಿಂದ ಎಲ್ಒಸಿಯ ವಿಷಯದಲ್ಲಿ ಗಾತ್ರ ಏನು ಆದ್ದರಿಂದ ಅದು 661 26 ಮತ್ತು 80 ಆಗಿರುತ್ತದೆ ಆದ್ದರಿಂದ ಇದು ನಿಮಗೆ ಉದ್ದೇಶಿತ ಯೋಜನೆಯ ಗಾತ್ರವನ್ನು ನೀಡುತ್ತದೆ ಆದ್ದರಿಂದ ಈ ರೀತಿಯಾಗಿ ನೀವು ನಿರ್ದಿಷ್ಟ ಯೋಜನೆಯ ಗಾತ್ರವನ್ನು ಅಂದಾಜು ಮಾಡಲು ಕಂಡುಹಿಡಿಯಲು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ವಿಧಾನವನ್ನು ಬಳಸಬಹುದು ಆದ್ದರಿಂದ ಈಗ ಈ ಕಾರ್ಯ ಬಿಂದುಗಳ ಬಗ್ಗೆ ಶೀಘ್ರವಾಗಿ ಹೇಳೋಣ ಮಾರ್ಕ್ II ಇದು ಕಾರ್ಯ ಬಿಂದುಗಳನ್ನು ಕಂಡುಹಿಡಿಯಲು ಮತ್ತೊಂದು ಆಸಕ್ತಿದಾಯಕ ವಿಧಾನವಾಗಿದೆ ಇದನ್ನು ಚಾರ್ಲ್ಸ್ ಆರ್ ಸೈಮನ್ಸ್ ಅಭಿವೃದ್ಧಿಪಡಿಸಿದ್ದಾರೆ ವಾಸ್ತವವಾಗಿ ಅವರು ಅಭಿವೃದ್ಧಿಪಡಿಸಿದ ಪುಸ್ತಕದಲ್ಲಿ ಪ್ರತಿಯೊಂದು ವಿಧಾನದ ವಿವರಗಳು ಲಭ್ಯವಿದೆ 1991 ರಲ್ಲಿ ವಿಲೇ ಮತ್ತು ಸನ್ಸ್ ಅವರು ಸಾಫ್ಟ್ವೇರ್ ಗಾತ್ರ ಮತ್ತು ಅಂದಾಜು ಕುರಿತು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಇದರಲ್ಲಿ ಅವರ ಕಾರ್ಯ ಬಿಂದುಗಳ ವಿವರಗಳಿವೆ ಅದು ಮಾರ್ಕ್ II ಕಾರ್ಯ ಬಿಂದುಗಳಾಗಿವೆ ಇದು ವಾಸ್ತವವಾಗಿ ಇದು ಈ ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ನ ವಿಸ್ತರಣೆಯಲ್ಲಿದೆ ಆದ್ದರಿಂದ ಇದು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ಮೂಲಕ ಕೆಲಸವನ್ನು ಮಾಡುತ್ತದೆ ಇದನ್ನು ಐಎಫ್ಪಿಯುಜಿ ಎಫ್ಪಿಗಳಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಏಕಕಾಲದಲ್ಲಿ ಇದನ್ನು ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಎಫ್ಪಿಗಳಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಇದು ಸರಳ ಮತ್ತು ಹೆಚ್ಚು ಬಳಸಬಹುದಾದ ವಿಧಾನವಾಗಿದೆ ಆದ್ದರಿಂದ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಪ್ರತಿ ವಹಿವಾಟಿಗೆ ನೀವು ಡೇಟಾ ಐಟಂಗಳ ಇನ್ಪುಟ್ ಡೇಟಾ ಐಟಂಗಳ ಔಟ್ಪುಟ್ ಮತ್ತು ಪ್ರವೇಶಿಸಿದ ಘಟಕ ಪ್ರಕಾರಗಳನ್ನು ಎಣಿಸಬೇಕು ಆದ್ದರಿಂದ ಈ ಮೂರು ನಿಯತಾಂಕಗಳನ್ನು ನೀವು ಎಣಿಸಬೇಕಾಗಿದೆ ಮತ್ತು ನಂತರ ನೀವು ಸೂತ್ರವನ್ನು ಬಳಸಿಕೊಂಡು ಇಡೀ ಯೋಜನೆಗೆ ಒಟ್ಟು ಕಾರ್ಯ ಬಿಂದುವನ್ನು ಕಂಡುಹಿಡಿಯಬಹುದು ಅದನ್ನು ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೇವೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ನೀವು ಇನ್ಪುಟ್ ವಸ್ತುಗಳನ್ನು ಪೂರೈಸಬೇಕು ಮತ್ತು ಮೂರು ನಿಯತಾಂಕಗಳು ಸಹ ಅಗತ್ಯವೆಂದು ನೀವು ನೋಡುತ್ತೀರಿ ನಾನು ಇನ್ಪುಟ್ ಔಟ್ಪುಟ್ ಸಂಖ್ಯೆ ಪ್ರಕ್ರಿಯೆಗೆ ಒದಗಿಸಲಾದ ಇನ್ಪುಟ್ ಐಟಂಗಳ ಸಂಖ್ಯೆ ಈ ಡೇಟಾ ಅಂಗಡಿಯಿಂದ ಮೌಲ್ಯಮಾಪನ ಮಾಡಲಾದ ಘಟಕಗಳ ಸಂಖ್ಯೆ ಮತ್ತು ಔಟ್ಪುಟ್ ಐಟಂಗಳ ಸಂಖ್ಯೆಯನ್ನು ಹೇಳಿದ್ದೇನೆ ಆದ್ದರಿಂದ ಈ ರೀತಿಯಾಗಿ ಈ ಫಂಕ್ಷನ್ ಪಾಯಿಂಟ್ ಮಾರ್ಕ್ II ಇದು ಈ ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ಗಿಂತ ಸರಳವಾದ ವಿಧಾನವಾಗಿದೆ ಮತ್ತು ಇದನ್ನು ಯುಕೆ ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ಮಾರ್ಕ್ II ಫಂಕ್ಷನ್ ಪಾಯಿಂಟ್ ಅನ್ನು ಕಂಡುಹಿಡಿಯಲು ಅಂತಿಮ ಸೂತ್ರ ಯಾವುದು ಫಂಕ್ಷನ್ ಎಣಿಕೆಯನ್ನು ಈ ಕೆಳಗಿನ ಸಮೀಕರಣದಿಂದ ನೀಡಲಾಗುತ್ತದೆ ಎಫ್ಪಿ ಎಣಿಕೆ ಎನ್ಐ 0 58 ಎನ್ಇ 1 66 ಎನ್ಒ 0 26 FP count Ni 0 26 Ni Ne ಮತ್ತು No ಅನ್ನು ನಾವು ಮೊದಲೇ ವ್ಯಾಖ್ಯಾನಿಸಿರುವಲ್ಲಿ Ni ಡೇಟಾ ಐಟಂಗಳ ಇನ್ಪುಟ್ N o ಎಂಬುದು ಡೇಟಾ ಐಟಂಗಳ ಔಟ್ಪುಟ್ ಮತ್ತು Na ಎನ್ನುವುದು ಅಸ್ತಿತ್ವದ ಪ್ರಕಾರಗಳು ಅಥವಾ ಕ್ಷಮಿಸಿ ಅಸ್ತಿತ್ವಕ್ಕೆ ಪ್ರವೇಶಿಸಲಾದ ಪ್ರಕಾರಗಳು ಆದ್ದರಿಂದ ಈ ಮೌಲ್ಯವು ಕೆಲವು ತೂಕ 0 58 1 66 ಮತ್ತು 0 26 ಈ ಸ್ಥಿರಾಂಕಗಳನ್ನು ನಿರ್ಣಯಿಸುತ್ತದೆ ಈ ಸೈಮನ್ಸ್ ಅವರು ತಮ್ಮ ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ಮಾಡುವ ಮೂಲಕ ಸ್ಥಿರಾಂಕಗಳ ಈ ಮೌಲ್ಯಗಳನ್ನು ಕಂಡುಕೊಂಡಿದ್ದರು ಆದ್ದರಿಂದ ನೇರವಾಗಿ ಅವರು ಈ ನಿಯತಾಂಕಗಳಾದ ಸ್ಥಿರಾಂಕಗಳ ಮೌಲ್ಯಗಳನ್ನು Ni Ne ಮತ್ತು Noಗಳ ಜೊತೆಗೆಬಳಸಿಕೊಂಡಿದ್ದಾರೆ ಮತ್ತು ಅವರು ಕಾರ್ಯ ಬಿಂದುಗಳನ್ನು ಕಂಡುಹಿಡಿಯಲು ಈ ಸೂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ಸ್ ಎಂದು ಕರೆಯಲಾಗುತ್ತದೆ ಇದು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ಗಿಂತ ಸರಳವಾಗಿದೆ ಈಗ ನಾವು ಇಲ್ಲಿಯವರೆಗೆ ನೋಡಿದ ಈ ಕಾರ್ಯ ಬಿಂದುಗಳು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ಗಳು ಮತ್ತು ಸೈಮನ್ಸ್ ಫಂಕ್ಷನ್ ಪಾಯಿಂಟ್ಗಳು ಅವುಗಳನ್ನು ನೈಜ ಸಮಯ ವ್ಯವಸ್ಥೆಗಳು ಮತ್ತು ಎಂಬೆಡೆಡ್ ಸಿಸ್ಟಮ್ಗಳಿಗೆ ವಿಸ್ತರಿಸಬಹುದೇ ಈ ಮಾರ್ಕ್ II ಮತ್ತು ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳನ್ನು ನೋಡಿ ಅವು ಮುಖ್ಯವಾಗಿ ಮಾಹಿತಿ ವ್ಯವಸ್ಥೆಗಳಿಗಾಗಿ ವಿನ್ಯಾಸಗೊಳಿಸಲ್ಪಟ್ಟಿವೆ ಮತ್ತು ಆದ್ದರಿಂದ ಅವು ಎಂಬೆಡೆಡ್ ಸಿಸ್ಟಮ್ಗಳಿಗೆ ಸೂಕ್ತವಲ್ಲ ಏಕೆ ಈ ಎರಡು ಫಂಕ್ಷನ್ ಪಾಯಿಂಟ್ಗಳು ಇನ್ಪುಟ್ ಮತ್ತು ಔಟ್ಪುಟ್ ಕಾರ್ಯಾಚರಣೆಗಳಿಂದ ಹೆಚ್ಚಾಗಿ ಅಥವಾ ಹೆಚ್ಚು ಪ್ರಾಬಲ್ಯ ಹೊಂದಿರುವುದರಿಂದ ಇನ್ಪುಟ್ ಕಾರ್ಯಾಚರಣೆಗಳ ಸಂಖ್ಯೆ ಮತ್ತು ಔಟ್ಪುಟ್ ಕಾರ್ಯಾಚರಣೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಆದ್ದರಿಂದ ಈ ಸಮಸ್ಯೆಯನ್ನು ನಿವಾರಿಸಲು ಈ ಸಮಸ್ಯೆಗಳನ್ನು ನಿವಾರಿಸಲು ಕಾಸ್ಮಿಕ್ ಪೂರ್ಣ ಕಾರ್ಯ ಬಿಂದುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಈ ಪರಿಕಲ್ಪನೆಯನ್ನು ವಿಸ್ತರಿಸಲು ಪ್ರಯತ್ನಿಸುವ ಕಾಸ್ಮಿಕ್ ಪೂರ್ಣ ಕಾರ್ಯ ಬಿಂದುಗಳು ಈ ಪರಿಕಲ್ಪನೆಯನ್ನು ಮಾರ್ಕ್ II ಪರಿಕಲ್ಪನೆ ಅಥವಾ ಐಎಫ್ಪಿಯುಜಿ ಪರಿಕಲ್ಪನೆಯನ್ನು ಎಂಬೆಡೆಡ್ ಸಿಸ್ಟಮ್ಗಳಿಗೆ ಪರಿಕಲ್ಪಿಸುತ್ತದೆ ಆದ್ದರಿಂದ ಎಂಬೆಡೆಡ್ ಸಿಸ್ಟಂಗಳಲ್ಲಿ ಅಥವಾ ನೈಜ ಸಮಯದ ವ್ಯವಸ್ಥೆಗಳಲ್ಲಿ ಅನ್ವಯಿಸಲು ಎಂಬೆಡೆಡ್ ಸಿಸ್ಟಂಗಳನ್ನು ನಿರ್ವಹಿಸಲು ಈಗ ಈ ಪರಿಕಲ್ಪನೆಗಳನ್ನು ವಿಸ್ತರಿಸಲಾಗಿದೆ ಎಂಬೆಡೆಡ್ ಸಿಸ್ಟಂಗಳಲ್ಲಿ ಇದು ಗುಪ್ತ ಮತ್ತು ಇತ್ಯಾದಿಗಳಂತಹ ವೈಶಿಷ್ಟ್ಯಗಳು ಎಂದು ನಿಮಗೆ ತಿಳಿದಿದೆ ಎಂಬೆಡೆಡ್ ಸಿಸ್ಟಂನಲ್ಲಿ ಅದು ಸಾಮಾನ್ಯವಾಗಿ ವೈಶಿಷ್ಟ್ಯಗಳನ್ನು ಮರೆಮಾಡುತ್ತದೆ ಏಕೆಂದರೆ ಸಾಫ್ಟ್ವೇರ್ನ ಬಳಕೆದಾರರು ಬಹುಶಃ ಮನುಷ್ಯರಲ್ಲ ಅದನ್ನು ಕೆಲವು ಹಾರ್ಡ್ವೇರ್ ಸಾಧನ ಅಥವಾ ಇನ್ನೊಂದು ಸಾಫ್ಟ್ವೇರ್ ಘಟಕವು ಬಳಸುತ್ತದೆ ಈ ಸಮಸ್ಯೆಗಳನ್ನು ನಿವಾರಿಸಲು ಸಿಸ್ಟಮ್ ಆರ್ಕಿಟೆಕ್ಚರ್ ಅನ್ನು ಸಾಫ್ಟ್ವೇರ್ ಲೇಯರ್ಗಳ ಕ್ರಮಾನುಗತವಾಗಿ ವಿಭಜಿಸುವ ಮೂಲಕ ಕಾಸ್ಮಿಕ್ಸ್ ವ್ಯವಹರಿಸುತ್ತದೆ ಮತ್ತು ಎಂಬೆಡೆಡ್ ಸಾಫ್ಟ್ವೇರ್ ಅನ್ನು ವ್ಯವಸ್ಥೆಯಲ್ಲಿನ ಒಂದು ಅಥವಾ ನಿರ್ದಿಷ್ಟ ಪದರದಲ್ಲಿ ಕಾಣಬಹುದು ಈ ಸಾಫ್ಟ್ವೇರ್ ಇರುವ ಈ ಪದರವು ನಾನು ಅರ್ಥೈಸುವ ಇತರ ಪದರಗಳು ಮೇಲಿನ ಪದರಗಳು ಮತ್ತು ಕೆಳಗಿನ ಪದರಗಳೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಇತರ ಘಟಕಗಳು ಒಂದೇ ಮಟ್ಟದಲ್ಲಿರುತ್ತವೆ ಗಾತ್ರವನ್ನು ಹೊಂದಿರಬೇಕಾದ ಸಾಫ್ಟ್ವೇರ್ ಘಟಕ ಇದು ಮೇಲಿನ ಲೇಯರ್ಗಳಿಂದ ಸೇವೆಗಳಿಗೆ ವಿನಂತಿಗಳನ್ನು ಸ್ವೀಕರಿಸಬಹುದು ಮತ್ತು ಅದರ ಕೆಳಗಿರುವವರಿಂದ ಸೇವೆಗಳನ್ನು ವಿನಂತಿಸಬಹುದು ಇದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಸಾಫ್ಟ್ವೇರ್ ಘಟಕವು ಹೆಚ್ಚಿನ ಪದರಗಳಿಂದ ಯಾವ ಸಂದೇಶಗಳನ್ನು ಸ್ವೀಕರಿಸಬಹುದೆಂದು ಇಲ್ಲಿ ಊಹಿಸೋಣ ಇದು ಕೆಳ ಪದರದಿಂದ ಸೇವೆಗಾಗಿ ವಿನಂತಿಯನ್ನು ಮಾಡಬಹುದು ಮತ್ತು ಅದು ಕೆಳ ಪದರದಿಂದ ಯಾವ ಸೇವೆಯನ್ನು ಪಡೆಯಬಹುದು ಅದು ಸೇವೆ ಸಲ್ಲಿಸಬಹುದು ಅದು ಕೆಲವು ಉನ್ನತ ಪದರಕ್ಕೆ ಕೆಲವು ಸೇವೆಯನ್ನು ಒದಗಿಸಬಹುದು ಇದಲ್ಲದೆ ಈ ಸಾಫ್ಟ್ವೇರ್ ಘಟಕವು ಒಂದೇ ಪದರದಲ್ಲಿ ಇರುವ ನಿರಂತರ ಸಂಗ್ರಹಣೆ ಪೀರ್ ಘಟಕ ಮತ್ತು ಇತರ ಘಟಕಗಳೊಂದಿಗೆ ಸಂವಹನ ನಡೆಸಬಹುದು ಇದು ಲೇಯರ್ಡ್ ಸಾಫ್ಟ್ವೇರ್ ಆಗಿದೆ ಮತ್ತು ಈ ಪರಿಕಲ್ಪನೆಯ ಆಧಾರದ ಮೇಲೆ ಈ ಎಂಬೆಡೆಡ್ ಸಿಸ್ಟಂಗಳು ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಅವರು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ಮತ್ತು ಸೈಮನ್ಸ್ ಫಂಕ್ಷನ್ ಪಾಯಿಂಟ್ಗಳಿಂದಾಗಿ ಅವರು ಈ ಎಂಬೆಡೆಡ್ ಸಿಸ್ಟಮ್ಗಳನ್ನು ನಿಭಾಯಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಇದು ಏಕೆಂದರೆ ಮತ್ತೊಂದು ಫಂಕ್ಷನ್ ಪಾಯಿಂಟ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಅದು ಕಾಸ್ಮಿಕ್ಸ್ ಈಗ ಕಾಸ್ಮಿಕ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಈಗ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇಲ್ಲಿ ಗಾತ್ರವನ್ನು ಹೊಂದಿರಬೇಕಾದ ಸಾಫ್ಟ್ವೇರ್ ಘಟಕವು ಮೇಲಿನ ಪದರಗಳಿಂದ ಸೇವೆಗಳಿಗೆ ವಿನಂತಿಗಳನ್ನು ಸ್ವೀಕರಿಸಬಹುದು ಮತ್ತು ಅದು ಕೆಳಗಿರುವವರಿಂದ ಸೇವೆಗಳನ್ನು ವಿನಂತಿಸಬಹುದು ಆದ್ದರಿಂದ ಮೌಲ್ಯಮಾಪನ ಮಾಡಬೇಕಾದ ಸಾಫ್ಟ್ವೇರ್ ಘಟಕದ ಗಡಿ ಏನೆಂದು ಇದು ಗುರುತಿಸುತ್ತದೆ ಮತ್ತು ಆದ್ದರಿಂದ ಅದು ಒಳಹರಿವುಗಳನ್ನು ಸ್ವೀಕರಿಸುವ ಮತ್ತು ಔಟ್ಪುಟ್ಗಳನ್ನು ರವಾನಿಸುತ್ತದೆ ಇಲ್ಲಿ ಒಳಹರಿವು ಮತ್ತು ಔಟ್ಪುಟ್ಗಳನ್ನು ಡೇಟಾ ಗುಂಪುಗಳಾಗಿ ಒಟ್ಟುಗೂಡಿಸಲಾಗುತ್ತದೆ ಅಲ್ಲಿ ಪ್ರತಿ ಗುಂಪು ಒಂದೇ ಆಸಕ್ತಿಯ ವಸ್ತುವಿಗೆ ಸಂಬಂಧಿಸಿದ ಡೇಟಾ ವಸ್ತುಗಳನ್ನು ಒಟ್ಟುಗೂಡಿಸುತ್ತದೆ ನಾವು ನೋಡೋಣ ಇವುಗಳು ಏನು ಮಾಡಬಹುದು ಡೇಟಾ ಗುಂಪುಗಳನ್ನು ನಾಲ್ಕು ರೀತಿಯಲ್ಲಿ ಈ ಕೆಳಗಿನಂತೆ ಚಲಿಸಬಹುದು ಮತ್ತು ಒಂದು ಪ್ರವೇಶದಂತೆ ಮತ್ತೊಂದು ಅಸ್ತಿತ್ವದಲ್ಲಿದೆ ಇನ್ನೊಂದು ಓದುತ್ತದೆ ಇನ್ನೊಂದು ಬರೆಯುತ್ತದೆ ಆದ್ದರಿಂದ ಇವು ದತ್ತಾಂಶ ಗುಂಪುಗಳಾಗಿವೆ ಇವು ದತ್ತಾಂಶ ಗುಂಪುಗಳು ಚಲಿಸುವ ನಾಲ್ಕು ಮಾರ್ಗಗಳಾಗಿವೆ ಆದ್ದರಿಂದ ನಮೂದುಗಳು ಎಂದರೆ ಹೆಚ್ಚಿನ ಪದರ ಅಥವಾ ಪೀರ್ ಘಟಕದಿಂದ ಪರಿಗಣಿಸಲ್ಪಟ್ಟಿರುವ ಸಾಫ್ಟ್ವೇರ್ ಘಟಕಕ್ಕೆ ಡೇಟಾದ ಚಲನೆ ನಿರ್ಗಮನ ಎಂದರೆ ಪರಿಗಣಿಸಲ್ಪಟ್ಟಿರುವ ಸಾಫ್ಟ್ವೇರ್ ಘಟಕದಿಂದ ಡೇಟಾದ ಚಲನೆ ಓದಿ ಎಂದರೆ ನಿರಂತರ ಸಂಗ್ರಹಣೆಯಿಂದ ಡೇಟಾ ಚಲನೆ ಮತ್ತು ಬರೆಯುವ ಎಂದರೆ ಡೇಟಾ ಚಲನೆ ನಿರಂತರ ಸಂಗ್ರಹಣೆಗೆ ಆದ್ದರಿಂದ ಈ ಮೊದಲು ಡೇಟಾ ಗುಂಪುಗಳು ಚಲಿಸಬಹುದು ಮತ್ತು ಪ್ರತಿಯೊಂದೂ ಎಣಿಸುವಂತೆ ನಾವು ಏನು ಮಾಡಬೇಕು ಆದ್ದರಿಂದ ಮೇಲಿನ ಪ್ರತಿಯೊಂದೂ ಒಂದು COSMIC ಕ್ರಿಯಾತ್ಮಕ ಗಾತ್ರದ ಘಟಕವನ್ನು ಎಣಿಸುತ್ತದೆ ಮತ್ತು ಸಂಕ್ಷಿಪ್ತವಾಗಿ ನಾವು Cfsu ಎಂದು ಕರೆಯುತ್ತೇವೆ ಆದ್ದರಿಂದ ಈ ರೀತಿಯಾಗಿ COSMIC ಫಂಕ್ಷನ್ ಪಾಯಿಂಟ್ಗಳನ್ನು ಇದರಲ್ಲಿ ಲೆಕ್ಕಹಾಕಬಹುದು ಆದ್ದರಿಂದ COSMIC ಫಂಕ್ಷನ್ ಪಾಯಿಂಟ್ಗಳನ್ನು ಲೆಕ್ಕಹಾಕಬಹುದು ಯಾವುದೇ ಎಂಬೆಡೆಡ್ ಸಿಸ್ಟಮ್ ಅಥವಾ ನೈಜ ಸಮಯ ವ್ಯವಸ್ಥೆಗೆ ಅಂದಾಜು ಮಾಡಬಹುದು ಒಟ್ಟಾರೆ ಪೂರ್ಣ ಫಂಕ್ಷನ್ ಪಾಯಿಂಟ್ ಎಣಿಕೆಯನ್ನು ಒಟ್ಟಾರೆ ಪೂರ್ಣ ಫಂಕ್ಷನ್ ಪಾಯಿಂಟ್ ಅನ್ನು ಹೇಗೆ ಕಂಡುಹಿಡಿಯಬಹುದು ಕೊನೆಯ ಸ್ಲೈಡ್ನಲ್ಲಿ ನಾವು ನೋಡಿದ 4 ರೀತಿಯ ಡೇಟಾ ಕ್ಷಣಗಳಿಗೆ ಎಣಿಕೆಗಳನ್ನು ಸರಳವಾಗಿ ಸೇರಿಸುವ ಮೂಲಕ ಎಣಿಕೆ ಪಡೆಯಬಹುದು ಈ ಕಾಸ್ಮಿಕ್ ಎಫ್ಎಫ್ಪಿಗಳನ್ನು ಐಎಸ್ಒ ಮಾನದಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ ಈ ಎಲ್ಒಸಿ ಇತ್ಯಾದಿಗಳನ್ನು ಯಾವುದೇ ಐಎಸ್ಒ ಮಾನದಂಡದಲ್ಲಿ ಸೇರಿಸಲಾಗಿಲ್ಲ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಈ ಕಾಸ್ಮಿಕ್ ಎಫ್ಎಫ್ಪಿಗಳನ್ನು ಐಎಸ್ಒ ಮಾನದಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ ಈಗ ಕಾಸ್ಮಿಕ್ ಎಫ್ಪಿಗಳ ಯಾವ ಅನಾನುಕೂಲಗಳ ಬಗ್ಗೆ ನಾವು ಬೇಗನೆ ಹೇಳೋಣ ಡೇಟಾ ಗುಂಪುಗಳ ಯಾವುದೇ ಪ್ರಕ್ರಿಯೆಯನ್ನು ಇದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಇದು ಡೇಟಾ ಗುಂಪುಗಳನ್ನು ಸಾಫ್ಟ್ವೇರ್ ಘಟಕಕ್ಕೆ ಸ್ಥಳಾಂತರಿಸಿದ ನಂತರ ಅದನ್ನು ಯಾವುದೇ ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಆದ್ದರಿಂದ ಒಮ್ಮೆ ಅವರು ಯಾವ ಡೇಟಾ ಗುಂಪುಗಳನ್ನು ಸಾಫ್ಟ್ವೇರ್ ಘಟಕಕ್ಕೆ ಸರಿಸಲಾಗಿದೆ ಈ ಮೆಟ್ರಿಕ್ ಈ ವಸ್ತುವನ್ನು ನೋಡಿಕೊಳ್ಳುವುದಿಲ್ಲ ಮತ್ತು ಈ ಡೇಟಾ ಗುಂಪುಗಳ ಯಾವುದೇ ಸಂಸ್ಕರಣೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಸಂಕೀರ್ಣ ಗಣಿತ ಕ್ರಮಾವಳಿಗಳನ್ನು ಒಳಗೊಂಡಿರುವ ವ್ಯವಸ್ಥೆಗಳಲ್ಲಿ ಬಳಸಲು ಸಾಮಾನ್ಯವಾಗಿ ಇದನ್ನು ಶಿಫಾರಸು ಮಾಡುವುದಿಲ್ಲ ಆದ್ದರಿಂದ ಈ ವ್ಯವಸ್ಥೆಗೆ ಇದನ್ನು ಶಿಫಾರಸು ಮಾಡುವುದಿಲ್ಲ ಆದ್ದರಿಂದ ಇವು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳ ಪ್ರಮುಖ ನ್ಯೂನತೆಗಳಾಗಿವೆ ಆದ್ದರಿಂದ ಈಗ ನಾವು ಕಾರ್ಯ ಬಿಂದುಗಳ ಸಾಧಕ ಬಾಧಕಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳೋಣ ಸಕಾರಾತ್ಮಕ ಭಾಗದಲ್ಲಿ ನೀವು ಫಂಕ್ಷನ್ ಪಾಯಿಂಟ್ ಭಾಷೆಗಳಿಂದ ಸ್ವತಂತ್ರವಾಗಿವೆ ಎಂದು ಹೇಳಬಹುದು ನಾವು ಈಗಾಗಲೇ LOC ಭಾಷೆಗಳ ಮೇಲೆ ಅವಲಂಬಿತವಾಗಿದೆ ಎಂದು ನೋಡಿದ್ದೇವೆ ಆದರೆ ಫಂಕ್ಷನ್ ಪಾಯಿಂಟ್ಗಳು ಭಾಷೆಗಳಿಂದ ಸ್ವತಂತ್ರವಾಗಿವೆ ಇವು ಕ್ಲೈಂಟ್ನಿಂದ ಅರ್ಥವಾಗುವಂತಹದ್ದು ಏಕೆಂದರೆ ಇಲ್ಲಿ ಯಾವುದೇ ತಾಂತ್ರಿಕ ವಿವರಗಳಿಲ್ಲ ನೀವು ಕೇವಲ ಕ್ರಿಯಾತ್ಮಕತೆಗಳು ಮತ್ತು ಅವುಗಳು ನೀವು ವಿಶ್ಲೇಷಿಸುತ್ತಿರುವ ಸಂಬಂಧಿತ ವಿಷಯಗಳಾಗಿವೆ ಆದ್ದರಿಂದ ತಾಂತ್ರಿಕೇತರ ವ್ಯಕ್ತಿಗಳಿಂದ ಗ್ರಾಹಕರಿಗೆ ಇದು ಅರ್ಥವಾಗುವಂತಹದ್ದಾಗಿದೆ ಇದು ತುಂಬಾ ಸರಳವಾದ ಮಾಡೆಲಿಂಗ್ ತಂತ್ರವಾಗಿದೆ ಪೊಳ್ಳು ಮಾಡುವುದು ಕಷ್ಟ ಮತ್ತು ಅವು ತೆವಳುವ ವೇರಿಯಬಲ್ ವೈಶಿಷ್ಟ್ಯಗಳಾಗಿವೆ ಮತ್ತು ಫ್ಲಿಪ್ ಸೈಡ್ನಲ್ಲಿ ಇದು ತುಂಬಾ ಶ್ರಮದಾಯಕ ಎಂದು ನೀವು ನೀವು ನೋಡುತ್ತೀರಿ ಅದು ಏನೆಂದರೆ ಫಂಕ್ಷನ್ ಪಾಯಿಂಟ್ಗಳಿಗೆ ವ್ಯಾಪಕವಾದ ತರಬೇತಿ ಅಗತ್ಯ ಅನುಭವಹೀನತೆಯು ಅಸಮರ್ಪಕತೆಗೆ ಕಾರಣವಾಗಬಹುದು ಆದ್ದರಿಂದ ಈಗ ನೀವು ಸಾಕಷ್ಟು ಅನನುಭವಿಗಳಾಗಿದ್ದರೆ ನೀವು ಲೆಕ್ಕಾಚಾರ ಮಾಡಿದ ಫಂಕ್ಷನ್ ಪಾಯಿಂಟ್ಗಳು ಇದು ತಪ್ಪಾದ ಸಂಖ್ಯೆಯ ಫಂಕ್ಷನ್ ಪಾಯಿಂಟ್ಗಳಿಗೆ ಕಾರಣವಾಗಬಹುದು ಫೈಲ್ ಮ್ಯಾನಿಪ್ಯುಲೇಷನ್ ಮತ್ತು ವಹಿವಾಟುಗಳಿಗೆ ಹೊರೆಯಾಗುತ್ತದೆ ಅಲ್ಲಿ ಏಕ ವ್ಯಕ್ತಿಯಿಂದ ಪರಿಚಯಿಸಲ್ಪಟ್ಟ ದೋಷಗಳು ಇರಬಹುದು ಆದ್ದರಿಂದ ಬಹು ರೇಟರ್ಗಳಿಗೆ ಸಲಹೆ ನೀಡಲಾಗುತ್ತದೆ ಆದ್ದರಿಂದ ಇದನ್ನು ಅಂದಾಜು ಮಾಡಲು ಒಬ್ಬ ವ್ಯಕ್ತಿಗೆ ಮಾತ್ರ ನೀಡುವುದನ್ನು ನೀವು ಸರಿಹೊಂದಿಸಿದರೆ ಕೆಲವೊಮ್ಮೆ ದೋಷಗಳನ್ನು ಪರಿಚಯಿಸಬಹುದು ಆದ್ದರಿಂದ ಈ ಅಪ್ಲಿಕೇಶನ್ ಗಳನ್ನು ರೇಟ್ ಮಾಡಲು ನೀವು ಬಹು ರೇಟರ್ಗಳನ್ನು ಹಾಕಬೇಕು ಅವರು ವಿಭಿನ್ನ ತೂಕವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಅನೇಕ ರೇಟರ್ಗಳ ಅಗತ್ಯವಿರುತ್ತದೆ ಫಂಕ್ಷನ್ ಪಾಯಿಂಟ್ನ ಒಂದು ಪ್ರಮುಖ ಸಮಸ್ಯೆಯೆಂದರೆ ಅದು ಒಂದು ಫಂಕ್ಷನ್ನ ಅಲ್ಗಾರಿದಮ್ ಸಂಕೀರ್ಣತೆಯನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಅದು ರೇಟ್ ಮಾಡುತ್ತದೆ ಎಂದು ನಿಮಗೆ ತಿಳಿದಿರುವ ಕಾರಣ ಕೆಲವು ಕಾರ್ಯಗಳು ಇದ್ದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಸನ್ನಿವೇಶದಲ್ಲಿ ನಿರ್ವಹಿಸಲಾಗುತ್ತದೆ ಆದರೆ ಕೆಲವು ಕಾರ್ಯಗಳು ಹೆಚ್ಚು ಸಂಕೀರ್ಣವಾಗಿವೆ ಎಂದು ನಿಮಗೆ ತಿಳಿದಿದೆ ನೀವು ಹೆಚ್ಚು ಶ್ರಮಿಸಬೇಕು ಕೆಲವು ಕಾರ್ಯಗಳು ಬಹಳ ನೇರವಾದ ಮುಂದಿನ ಕಾರ್ಯಗಳಾಗಿವೆ ಆದ್ದರಿಂದ ಅವರಿಗೆ ಕಡಿಮೆ ಶ್ರಮ ಅಥವಾ ಕಡಿಮೆ ಸಮಯ ಬೇಕಾಗುತ್ತದೆ ಆದ್ದರಿಂದ ಅವರಿಗೆ ಕಡಿಮೆ ಶ್ರಮ ಅಥವಾ ಕಡಿಮೆ ಸಮಯ ಬೇಕಾಗುತ್ತದೆ ಆದ್ದರಿಂದ ಇದು ಕಾರ್ಯದ ಅಲ್ಗಾರಿದಮ್ ಸಂಕೀರ್ಣತೆಯನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಎಲ್ಲಾ ಕಾರ್ಯಗಳನ್ನು ಇದೇ ರೀತಿ ಪುನರಾವರ್ತಿಸುತ್ತದೆ ಆದ್ದರಿಂದ ಫಂಕ್ಷನ್ ಪಾಯಿಂಟ್ ಮೆಟ್ರಿಕ್ ಪ್ರಮುಖ ನ್ಯೂನತೆಯಿಂದ ಬಳಲುತ್ತಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅಂದರೆ ಒಂದು ಕಾರ್ಯದ ಗಾತ್ರವನ್ನು ಅದರಿಂದ ಸ್ವತಂತ್ರವೆಂದು ಪರಿಗಣಿಸಲಾಗುತ್ತದೆ ಅದು ಸಂಕೀರ್ಣತೆಯಲ್ಲ ಅದು ನಿಜವಲ್ಲ ಕಾರ್ಯಗಳ ಸಂಕೀರ್ಣತೆಯು ವಿಭಿನ್ನವಾಗಿರುತ್ತದೆ ಈ ಸಮಸ್ಯೆಯನ್ನು ನಿವಾರಿಸಲು ಫಂಕ್ಷನ್ ಪಾಯಿಂಟ್ ಮೆಟ್ರಿಕ್ಗೆ ವಿಸ್ತರಣೆಯಿದೆ ಇದನ್ನು ಫೀಚರ್ ಪಾಯಿಂಟ್ ಮೆಟ್ರಿಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಫೀಚರ್ ಪಾಯಿಂಟ್ ಮೆಟ್ರಿಕ್ ಇದು ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಹೆಚ್ಚುವರಿ ನಿಯತಾಂಕವನ್ನು ಅಲ್ಗಾರಿದಮಿಕ್ ಸಂಕೀರ್ಣತೆ ಎಂದು ಕರೆಯಲಾಗುವ ಹೆಚ್ಚುವರಿ ನಿಯತಾಂಕವನ್ನು ಪರಿಗಣಿಸುತ್ತದೆ ಆದ್ದರಿಂದ ಈ ಪ್ಯಾರಾಮೀಟರ್ ಅಲ್ಗಾರಿದಮ್ ಸಂಕೀರ್ಣತೆಯು ಫೀಚರ್ ಪಾಯಿಂಟ್ ಮೆಟ್ರಿಕ್ ಅನ್ನು ಬಳಸಿಕೊಂಡು ಕಂಪ್ಯೂಟೆಡ್ ಗಾತ್ರವನ್ನು ಖಚಿತಪಡಿಸುತ್ತದೆ ಇದು ಈ ಕೆಳಗಿನ ಸಂಗತಿಯನ್ನು ಪ್ರತಿಬಿಂಬಿಸುತ್ತದೆ ಒಂದು ಕಾರ್ಯದ ಹೆಚ್ಚಿನ ಸಂಕೀರ್ಣತೆಯು ಅಭಿವೃದ್ಧಿಗೆ ಅಗತ್ಯವಾದ ಶ್ರಮವನ್ನು ಹೆಚ್ಚಿಸಿದರೆ ಅವುಗಳು ಕಾರ್ಯದ ಸಂಕೀರ್ಣತೆಯು ಅಧಿಕವಾಗಿದ್ದರೆ ಅದನ್ನು ಅಭಿವೃದ್ಧಿಪಡಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಒಂದು ಕಾರ್ಯದ ಸಂಕೀರ್ಣತೆಯು ಸಣ್ಣ GUI ರೀತಿಯ ಕ್ರಿಯೆಯಂತೆಯೇ ತೀರಾ ಕಡಿಮೆ ಇದ್ದರೆ ಅದು ಕಡಿಮೆ ಶ್ರಮ ಬೇಕಾಗುತ್ತದೆ ಆದ್ದರಿಂದ ಸರಳವಾದ ಕಾರ್ಯಕ್ಕೆ ಹೋಲಿಸಿದರೆ ಇದು ದೊಡ್ಡ ಗಾತ್ರವನ್ನು ಹೊಂದಿರಬೇಕು ಆದ್ದರಿಂದ ಕಾರ್ಯವು ಹೆಚ್ಚಿನ ಸಂಕೀರ್ಣತೆಯನ್ನು ಹೊಂದಿದ್ದರೆ ಅದು ಸರಳವಾದ ಕಾರ್ಯಕ್ಕೆ ಹೋಲಿಸಿದರೆ ದೊಡ್ಡ ಗಾತ್ರವನ್ನು ಹೊಂದಿರಬೇಕು ಇದು ದೊಡ್ಡ ಫಂಕ್ಷನ್ ಪಾಯಿಂಟ್ ಹೊಂದಿರಬೇಕು ಮತ್ತು ಆದ್ದರಿಂದ ಸರಳವಾದ ಕಾರ್ಯಕ್ಕೆ ಹೋಲಿಸಿದರೆ ಇದು ದೊಡ್ಡ ಗಾತ್ರವನ್ನು ಹೊಂದಿರಬೇಕು ಆದ್ದರಿಂದ ಅಂತಿಮವಾಗಿ ಫಂಕ್ಷನ್ ಪಾಯಿಂಟ್ಗಳು ಅಥವಾ ಎಸ್ಎಲ್ಒಸಿ ನಡುವಿನ ಸಂಬಂಧ ಏನು ಅಥವಾ ಅದು ಹೇಗೆ ಅಥವಾ ಒಂದು ಫಂಕ್ಷನ್ ಪಾಯಿಂಟ್ ಅನ್ನು ಹೇಗೆ ಅದನ್ನು ಎಸ್ಎಲ್ಒಸಿಗೆ ಪರಿವರ್ತಿಸಬಹುದು ಎಂದು ನೋಡೋಣ ನೋಡಿ ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳಿಗೆ ಈ ಪರಿವರ್ತನೆ ದರವು ಸಿ ಭಾಷೆಯಂತೆ ಭಿನ್ನವಾಗಿರುತ್ತದೆ 104 ಎಸ್ಎಲ್ಒಸಿ ಪ್ರತಿ 1 ಫಂಕ್ಷನ್ ಪಾಯಿಂಟ್ಗೆ ಇರುತ್ತದೆ ಆದ್ದರಿಂದ 1 ಫಂಕ್ಷನ್ ಪಾಯಿಂಟ್ 104 ಎಸ್ಎಲ್ಒಸಿ ಹೊಂದಿರಬಹುದು ಅದೇ ರೀತಿ ಸಿ ಪ್ಲಸ್ ಪ್ಲಸ್ ಜೊತೆಗೆ ಫಂಕ್ಷನ್ ಪಾಯಿಂಟ್ಗಾಗಿ ಎಸ್ಎಲ್ಒಸಿ 53 ಆಗಿದೆ ಮತ್ತು ಈ ರೀತಿಯಾಗಿ ಸಿ ಸಂದರ್ಭದಲ್ಲಿ ಇದು ಅತ್ಯಧಿಕವಾಗಿದೆ ಎಂದು ನೀವು ನೋಡಬಹುದು ಮತ್ತು ಎಚ್ಟಿಎಮ್ಎಲ್ ಮತ್ತು ದೃಶ್ಯ ಮೂಲಭೂತ ವಿಷಯದಲ್ಲಿ ಇದು ಬಹುತೇಕ ಕಡಿಮೆ ಎಂದು ನಾವು ನೋಡಬಹುದು ಅದು 42 ಆಗಿದೆ ಆದ್ದರಿಂದ ನಿಮ್ಮ ಅಂದಾಜನ್ನು ನೀವು ಇನ್ನೂ ಹೆಚ್ಚು ನಿಖರವಾಗಿ ಹೇಗೆ ಮಾಡಬಹುದು ನಿಖರವಾದ ಗಾತ್ರದ ಅಂದಾಜು ಹೇಗೆ ಮಾಡಬಹುದು ಆದ್ದರಿಂದ ಇಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಅದು ಅಪಾಯಕಾರಿ ಅಂಶಗಳು ಏಕೆಂದರೆ ಹಿಂದಿನ ವಿಷಯಗಳಲ್ಲಿ ನಾವು ಅಪಾಯಕಾರಿ ಅಂಶಗಳನ್ನು ನಿರ್ಲಕ್ಷಿಸಿದ್ದೇವೆ ಆದ್ದರಿಂದ ನಿಮ್ಮ ಗಾತ್ರದ ಅಂದಾಜು ಹೆಚ್ಚು ನಿಖರವಾಗಿ ಮಾಡಲು ನೀವು ಅಪಾಯಕಾರಿ ಅಂಶಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಂತರ ನೀವು ಗುಣಿಸಬೇಕು ಆದ್ದರಿಂದ ನೀವು ಅಗತ್ಯವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ಯೋಜನೆಯ ಗಾತ್ರವನ್ನು ಅಂದಾಜು ಮಾಡಬೇಕು ನಂತರ ಯೋಜನೆಯ ಸಂಕೀರ್ಣತೆ ಹೊಂದಾಣಿಕೆ ಅಂಶಗಳೊಂದಿಗೆ ಗುಣಿಸಿ ನಂತರ ಅಪಾಯಕಾರಿ ಅಂಶಗಳೊಂದಿಗೆ ಗುಣಿಸಬೇಕು ಆದ್ದರಿಂದ ನಾವು ಈಗಾಗಲೇ ನಿಮಗೆ ತಿಳಿಸಿರುವ ಈ ಎರಡು ಅಂಶಗಳನ್ನು ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆ ಪ್ರಾಜೆಕ್ಟ್ ಗಾತ್ರ ಮತ್ತು ಯೋಜನೆಯ ಸಂಕೀರ್ಣತೆ ಹೊಂದಾಣಿಕೆಗಳಲ್ಲಿ ನೀಡಲಾಗಿದೆ ಹೊಂದಾಣಿಕೆಯಾಗದ ಕಾರ್ಯ ಬಿಂದುಗಳನ್ನು ನೀವು ಹೇಳಬಹುದು ಮತ್ತು ಇವುಗಳನ್ನು ಸಂಕೀರ್ಣತೆಯ ಅಂಶಗಳೊಂದಿಗೆ ಗುಣಿಸಿದಾಗ ನೀವು ಸ್ವಲ್ಪ ಮೌಲ್ಯವನ್ನು ಪಡೆಯಬಹುದು ಮತ್ತು ಅದು ಅಪಾಯಕಾರಿ ಅಂಶದಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ಈ ಎರಡು ಅಂಶಗಳನ್ನು ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯಿಂದ ಪಡೆಯಬಹುದು ನಂತರ ವ್ಯಾಖ್ಯಾನ ಮತ್ತು ಯೋಜನೆಯ ಪೂರ್ಣಗೊಳಿಸುವಿಕೆ ಹೊಂದಾಣಿಕೆ ಮತ್ತು ಅಪಾಯದ ಅಂಶಗಳಿಂದ ಈ ಎರಡು ಅಂಶಗಳ ಅಡಿಯಲ್ಲಿ ಅವು ಅವಲಂಬಿತವಾಗಿರುತ್ತದೆ ನೀವು ಅಂತಿಮವಾಗಿ ಪರಿಸ್ಥಿತಿಯನ್ನು ಸರಿಹೊಂದಿಸಬೇಕು ನೀವು ಆ ಎಲ್ಲ ವಸ್ತುಗಳನ್ನು ಬಳಸಿದರೆ ಗುಣಾಕಾರವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಶ್ರಮದ ವೆಚ್ಚವನ್ನು ಅಂದಾಜು ಮಾಡಬಹುದು ಮತ್ತು ನೀವು ವೇಳಾಪಟ್ಟಿಯನ್ನು ಮಾಡಬಹುದು ಅಂತಿಮವಾಗಿ ಆಬ್ಜೆಕ್ಟ್ ಪಾಯಿಂಟ್ಗಳ ಬಗ್ಗೆ ಬೇಗನೆ ಹೇಳೋಣ ನೋಡಿ ಆಬ್ಜೆಕ್ಟ್ಸ್ ಪಾಯಿಂಟ್ಗಳನ್ನು ಗೊಂದಲಗೊಳಿಸಬೇಡಿ ಅವುಗಳಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನೊಂದಿಗೆ ಯಾವುದೇ ಸಂಬಂಧವಿಲ್ಲ ಇಲ್ಲಿ ವಸ್ತು ಬಿಂದುಗಳ ಸಂಖ್ಯೆಯನ್ನು ಮಾತ್ರ ಅಂದಾಜಿಸಲಾಗಿದೆ ವಸ್ತು ಅಂಶಗಳ ಸಂಖ್ಯೆಯನ್ನು ಮೂರು ಅಂಶಗಳ ಆಧಾರದ ಮೇಲೆ ಅಂದಾಜಿಸಲಾಗಿದೆ ಮೊದಲು ಪ್ರತ್ಯೇಕ ಪರದೆಗಳ ಸಂಖ್ಯೆ ಅವುಗಳನ್ನು ಪ್ರದರ್ಶಿಸಬೇಕು ನಂತರ ಉತ್ಪತ್ತಿಯಾಗುವ ವರದಿಗಳ ಸಂಖ್ಯೆ ಮತ್ತು ಅವು ಕೋಡ್ನಲ್ಲಿರುವ ಮಾಡ್ಯೂಲ್ಗಳ ಸಂಖ್ಯೆಯನ್ನು ಪ್ರದರ್ಶಿಸಬೇಕು ಇವುಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಮೂಲಕ ನಂತರ ಕೆಲವು ಸೂತ್ರವನ್ನು ಬಳಸುವ ಮೂಲಕ ನೀವು ಆಬ್ಜೆಕ್ಟ್ ಪಾಯಿಂಟ್ಗಳನ್ನು ಕಂಡುಹಿಡಿಯಬಹುದು ಈ ಆಬ್ಜೆಕ್ಟ್ ಪಾಯಿಂಟ್ಗಳು ಸಾಮಾನ್ಯವಾಗಿ ಅವು ಅಂದಾಜು ಮಾಡಲು ಸರಳವಾಗಿರುತ್ತವೆ ಮತ್ತು ಅವು ಚಿತ್ರಾತ್ಮಕ ಬಳಕೆದಾರ ಸಂಪರ್ಕಸಾಧನಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಇದು ಆಬ್ಜೆಕ್ಟ್ ಪಾಯಿಂಟ್ಗಳ ಬಗ್ಗೆ ಸ್ವಲ್ಪ ಮೂಲಭೂತವಾಗಿದೆ ಆದ್ದರಿಂದ ಅಂತಿಮವಾಗಿ ನಾವು ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳಲ್ಲಿ ಇನ್ನೂ ಎರಡು ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಎಂದು ನಾವು ನೋಡಿದ್ದೇವೆ ನಂತರ ನಾವು ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ಗಳು ಮತ್ತು ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳನ್ನು ಚರ್ಚಿಸಿದ್ದೇವೆ ಇದರಲ್ಲಿ ಈಗಾಗಲೇ ಹೇಗೆ ಕಾಸ್ಮಿಕ್ ಪಾಯಿಂಟ್ ಅನ್ನು ಸೇರಿಸಲಾಗಿದೆ ಎಂದು ನಾವು ನೋಡಿದ್ದೇವೆ ಐಎಸ್ಒ ಮಾನದಂಡಗಳು ಫೀಚರ್ ಪಾಯಿಂಟ್ನ ಪರಿಕಲ್ಪನೆ ಏನು ಎಂದು ನಾವು ಚರ್ಚಿಸಿದ್ದೇವೆ ಏಕೆಂದರೆ ಫಂಕ್ಷನ್ ಪಾಯಿಂಟ್ ಒಂದು ಪ್ರಮುಖ ನ್ಯೂನತೆಯನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಎರಡು ವಿಭಿನ್ನ ಕಾರ್ಯಗಳು ಇದ್ದಲ್ಲಿ ಅದು ಅಲ್ಗಾರಿದಮಿಕ್ ಸಂಕೀರ್ಣತೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದು ಅವರನ್ನು ಸಮಾನವಾಗಿ ಪರಿಗಣಿಸುತ್ತದೆ ಆದರೆ ವಾಸ್ತವವಾಗಿ ಅಲ್ಲಿರುವ ಎರಡು ಕಾರ್ಯಗಳು ಒಂದು ಹೆಚ್ಚು ಸಂಕೀರ್ಣವಾಗಿರಬಹುದು ಇನ್ನೊಂದು ತುಂಬಾ ಕಡಿಮೆ ಸಂಕೀರ್ಣವಾಗಿರಬಹುದು ಆದ್ದರಿಂದ ಯಾವುದು ಹೆಚ್ಚು ಸಂಕೀರ್ಣವಾಗಿದೆ ನಾವು ಹೆಚ್ಚು ಶ್ರಮಿಸಬೇಕು ಮತ್ತು ಯಾವುದು ಕಡಿಮೆ ಸಂಕೀರ್ಣವಾಗಿದೆ ನಾವು ಕಡಿಮೆ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದ್ದರಿಂದ ಈ ಸಂಕೀರ್ಣತೆಗಳನ್ನು ಕಾರ್ಯ ಬಿಂದುಗಳಿಂದ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಈ ಸಂಕೀರ್ಣತೆಯನ್ನು ಪರಿಗಣಿಸಲು ಫಂಕ್ಷನ್ ಪಾಯಿಂಟ್ ಅನ್ನು ವಿಸ್ತರಿಸಲಾಗಿದೆ ಇದು ಅಲ್ಗಾರಿದಮಿಕ್ ಸಂಕೀರ್ಣತೆ ಎಂದು ಕರೆಯಲ್ಪಡುವ ಮತ್ತೊಂದು ನಿಯತಾಂಕವನ್ನು ಹೊಂದಿದೆ ಆದ್ದರಿಂದ ಈ ಅಲ್ಗಾರಿದಮ್ ಸಂಕೀರ್ಣತೆಯು ಒಂದು ಕಾರ್ಯದ ಸಂಕೀರ್ಣತೆ ಹೆಚ್ಚು ಇದ್ದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಹೆಚ್ಚಿನ ಪ್ರಯತ್ನವನ್ನು ನೀಡುತ್ತದೆ ಒಂದು ಕಾರ್ಯದ ಸಂಕೀರ್ಣತೆ ಕಡಿಮೆಯಿದ್ದರೆ ಆದ್ದರಿಂದ ಕಡಿಮೆ ಪ್ರಯತ್ನವನ್ನು ನೀಡಬೇಕಾಗಿದೆ ಆದ್ದರಿಂದ ಒಂದು ಕಾರ್ಯದ ಸಂಕೀರ್ಣತೆ ಹೆಚ್ಚು ಇದ್ದರೆ ನಿಸ್ಸಂಶಯವಾಗಿ ಅದು ಉತ್ಪಾದಿಸಬೇಕಾದ ಅಂಶವನ್ನು ಹೊಂದಿರಬೇಕು ಅಥವಾ ಅದು ಹೆಚ್ಚಿನ ಸಂಖ್ಯೆಯ ಕಾರ್ಯ ಬಿಂದುಗಳನ್ನು ಹೊಂದಿರಬೇಕು ಮತ್ತು ಆದ್ದರಿಂದ ಗಾತ್ರವು ಹೆಚ್ಚು ಇರುತ್ತದೆ ಮತ್ತು ಕಾರ್ಯವು ಕಡಿಮೆ ಸಂಕೀರ್ಣತೆಯನ್ನು ಹೊಂದಿದ್ದರೆ ಅದು ಕಡಿಮೆ ಕಾರ್ಯ ಬಿಂದುಗಳನ್ನು ಹೊಂದಿರಬೇಕು ಮತ್ತು ಆದ್ದರಿಂದ ಕಡಿಮೆ ಗಾತ್ರವನ್ನು ಹೊಂದಿರುತ್ತದೆ ನಾವು ಆಬ್ಜೆಕ್ಟ್ ಪಾಯಿಂಟ್ಗಳ ಬಗ್ಗೆ ಸ್ವಲ್ಪ ಚರ್ಚಿಸಿದ್ದೇವೆ ಇದು ಒಂದು ಖಾತೆ ಅಥವಾ ಮೂರು ಅಂಶಗಳನ್ನು ತೆಗೆದುಕೊಳ್ಳುತ್ತದೆ ಅಥವಾ ಮೂರು ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತದೆ ಇದು ಮೂರು ನಿಯತಾಂಕಗಳನ್ನು ಆಧರಿಸಿದೆ ಅದನ್ನು ಇಲ್ಲಿ ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಇವುಗಳನ್ನು ನಾವು ಇಂದು ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ಆ ಕೊಕೊಮೊ ಮಾದರಿಯನ್ನು ನಾವು ನೋಡುತ್ತೇವೆ ನಾವು ಈ ಪುಸ್ತಕಗಳಿಂದ ಉಲ್ಲೇಖಗಳನ್ನು ತೆಗೆದುಕೊಂಡಿದ್ದೇವೆ ಮುಖ್ಯವಾಗಿ ಎರಡೂ ಪುಸ್ತಕಗಳನ್ನು ಈ ವಿಷಯಗಳಿಗಾಗಿ ನಾವು ಬಳಸಿದ್ದೇವೆ ಮತ್ತು ಅಂತಿಮವಾಗಿ ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ ತುಂಬ ಧನ್ಯವಾದಗಳು